ಉಪನ್ಯಾಸ 04 ಇಂಜಿನೀರಿಂಗ್ ರೇಖಾಚಿತ್ರದ ಪರಿಚಯ IV ಎಲ್ಲರಿಗೂ ನಮಸ್ಕಾರ ಇಂಜಿನೀರಿಂಗ್ ಡ್ರಾಯಿಂಗ್ ಮತ್ತು ಗ್ರಾಫಿಕ್ಸ್ ಕಂಪ್ಯೂಟರ್ ಕುರಿತು ನಮ್ಮ NPTEL ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ಗಳಿಗೆ ಸ್ವಾಗತ ನಾನು IIT ಖರಗ್ಪುರದಿಂದ ರಾಜಾರಾಮ್ ನಮ್ಮ ಉಪನ್ಯಾಸ ಸಂಖ್ಯೆ 4 ಕ್ಕೆ ಸ್ವಾಗತ ಉಪನ್ಯಾಸ 3 ರಲ್ಲಿ ನಾವು ತಾಂತ್ರಿಕ ರೇಖಾಚಿತ್ರದ ಮೂಲ ಆಯಾಮಗಳನ್ನು ಮತ್ತು ಡ್ರಾಯಿಂಗ್ ಶೀಟ್ನ ವಿನ್ಯಾಸವನ್ನು ನೋಡಲು ಪ್ರಯತ್ನಿಸಿದ್ದೇವೆ ಮತ್ತು ನಾವು ಉಪನ್ಯಾಸ 3 ಅನ್ನು ಮೂಲ ಆಯಾಮಗಳು ಮತ್ತು ಅವುಗಳ ಟರ್ಮಿನೋಲಜಿಯೊಂದಿಗೆ ಕೊನೆಗೊಳಿಸಿದ್ದೇವೆ ಅದಕ್ಕಾಗಿ ಮೂಲ ಆಯಾಮಗಳು ಆಯಾಮದ ರೇಖೆ ಬಾಣಗಳು ಮತ್ತು ವಿಸ್ತರಣಾ ರೇಖೆಗಳ ಪರಿಭಾಷೆಯಲ್ಲಿ ಮುಕ್ತಾಯದ ಚಿಹ್ನೆಗಳು R ಮತ್ತು ಅದರ ಆಯಾಮದ ಪರಿಭಾಷೆಯಲ್ಲಿ ತ್ರಿಜ್ಯ ಚಿಹ್ನೆಯ ಬಗ್ಗೆ ಕಲಿಯುವ ಪ್ರಯತ್ನ ಮಾಡಲು ರೇಖಾಚಿತ್ರದ ಉದಾಹರಣೆಯನ್ನು ತೆಗೆದುಕೊಂಡಿದ್ದೇವೆ ಒಂದು ವ್ಯಾಸವು ಫೈ ಮತ್ತು ವ್ಯಾಸದಿಂದ ನಮೂದಿಸಲ್ಪಟ್ಟಿದ್ದರೆ ಇದು ಈ ಸಂಪೂರ್ಣ ವಿಷಯ ಮತ್ತು ಅದರ ಸಂಕೇತವಾಗಿದೆ ಉದ್ದವಾದ ಡ್ಯಾಶ್ ಡಾಟ್ ಮತ್ತು ಡ್ಯಾಶ್ ಉದ್ದವಾದ ಡ್ಯಾಶ್ ನಂತರ ಸಣ್ಣ ಡ್ಯಾಶ್ ನಂತರ ಉದ್ದವಾದ ಡ್ಯಾಶ್ ಗಳೊಂದಿಗೆ ಮಧ್ಯ ರೇಖೆಗಳಿದ್ದರೆ ಉಲ್ಲೇಖ ಆಯಾಮವನ್ನು ಹೇಗೆ ಪ್ರತಿನಿಧಿಸಬೇಕೆಂದು ನಾವು ಕಲಿತಿದ್ದೇವೆ ಈ ಉಪನ್ಯಾಸದಲ್ಲಿ ತಾಂತ್ರಿಕ ರೇಖಾಚಿತ್ರಕ್ಕಾಗಿ ಬಳಸಬೇಕಾದ ಆಯಾಮಗಳ ಮೂಲ ಯೂನಿಟ್ಗಳ ಬಗ್ಗೆ ನಾವು ಕಲಿಯುತ್ತೇವೆ ಅಮೇರಿಕನ್ ಅಭ್ಯಾಸದಲ್ಲಿ ಇದು ಇಂಚುಗಳಲ್ಲಿ ಇರುತ್ತದೆ ದಶಮಾಂಶ ಇಂಚುಗಳು ಭಾಗಶಃ ಇಂಚುಗಳು ಫೀಟ್ ಮತ್ತು ಭಾಗಶಃ ಇಂಚುಗಳನ್ನು ಬಳಸಲಾಗುತ್ತದೆ ಭಾರತೀಯ ಮಾನದಂಡಗಳಿಗಾಗಿ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ನಾವು SI ಘಟಕಗಳನ್ನು ಬಳಸುತ್ತೇವೆ ಅಥವಾ ನಿಖರವಾಗಿ ಹೇಳುವುದಾದರೆ ನಾವು ಮಿಲಿಮೀಟರ್ಗಳನ್ನು ಬಳಸುತ್ತೇವೆ ರೇಖಾಚಿತ್ರಗಳಿಗಾಗಿ SI ಅಥವಾ ಮೆಟ್ರಿಕ್ ಯೂನಿಟ್ಗಳು ನಿಖರವಾಗಿ ಹೇಳಲು ನಾವು ಮಿಲಿಮೀಟರ್ಗಳಲ್ಲಿ ಪ್ರತಿನಿಧಿಸುತ್ತೇವೆ ಸಾಮಾನ್ಯವಾಗಿ ತಾಂತ್ರಿಕ ರೇಖಾಚಿತ್ರಗಳು ಯಾವಾಗಲೂ ಎಲ್ಲ ಆಯಾಮಗಳನ್ನು ಎಂಎಂ ನಲ್ಲಿ ನಮೂದಿಸುವುದನ್ನು ತೆಗೆದುಕೊಳ್ಳುತ್ತದೆ ಅಂತಹ ಪಠ್ಯವನ್ನು ನಾವು ಸಾಮಾನ್ಯವಾಗಿ ರೇಖಾಚಿತ್ರಗಳಿಗಾಗಿ ಸಂಯೋಜಿಸುತ್ತೇವೆ ಡ್ರಾಯಿಂಗ್ನ ಎಲ್ಲೆಡೆ ಎಂಎಂ ಅನ್ನು ಉಲ್ಲೇಖಿಸದೆ ನಾವು ಯಾವುದೇ ಮೂಲ ಯೂನಿಟ್ ಅನ್ನು ಉಲ್ಲೇಖಿಸದೆ 1 25 ನಂತಹ ಸಂಖ್ಯೆಗಳನ್ನು ಪ್ರತಿನಿಧಿಸುತ್ತೇವೆ ಆದರೆ ಅದು ಡ್ರಾಯಿಂಗ್ ಶೀಟ್ನಲ್ಲಿ ಪ್ರತಿನಿಧಿಸುವ ಸಾಮಾನ್ಯ ಅಭ್ಯಾಸವೆಂದರೆ ಎಲ್ಲಾ ಆಯಾಮಗಳು ಮಿ ನಲ್ಲಿರುತ್ತದೆ ನಾವು ಮೆಟ್ರಿಕ್ ವ್ಯವಸ್ಥೆಯನ್ನು ಬಳಸುತ್ತಿದ್ದರೆ ಯಾವುದಕ್ಕೂ ನಾವು ಮುಂದೆ 0 ಅನ್ನು ಹಾಕುತ್ತೇವೆ ಅದು ಇಂಚುಗಳಾಗಿದ್ದರೆ ನಾವು ಹಾಕುವುದಿಲ್ಲ ಉದಾಹರಣೆಗೆ ನಾನು 0 50 ಯುನಿಟ್ಗಳಂತಹದನ್ನು ಪ್ರತಿನಿಧಿಸಲು ಬಯಸುತ್ತೇನೆ ಈ ಮುಂದಿನ 0 ನಾವು ಅದನ್ನು ಮೆಟ್ರಿಕ್ ವ್ಯವಸ್ಥೆಯಲ್ಲಿ ತೋರಿಸುತ್ತೇವೆ ಅದು ಇಂಚುಗಳಾಗಿದ್ದರೆ ಅದು ಕೇವಲ 50 ಆಗಿರುತ್ತದೆ ನಾವು ರೇಖಾಚಿತ್ರಗಳನ್ನು ಚಿತ್ರಿಸುವ ಹಾಳೆಗಳನ್ನು ನೋಡುವಾಗ ಮೂಲ ಆಯಾಮಗಳಂತೆ ಏನನ್ನಾದರೂ 5 ಪ್ರತಿನಿಧಿಸಿದರೆ ಅದು ಇಂಚಿನ ವ್ಯವಸ್ಥೆಯಲ್ಲಿದೆ ಎಂದು ಗಮನಿಸಬೇಕು ಅದು 0 50 ಆಗಿದ್ದರೆ ಅದು ಮೆಟ್ರಿಕ್ ವ್ಯವಸ್ಥೆಯಾಗಿರುತ್ತದೆ ಆದ್ದರಿಂದ ನಾನು ಹೇಳಿದಂತೆ ಪ್ರತಿ ಆಯಾಮದೊಂದಿಗೆ ಯೂನಿಟ್ಗಳನ್ನು ಸೇರಿಸಲಾಗಿಲ್ಲ ಬೇರೆ ರೀತಿಯಲ್ಲಿ ನಿರ್ದಿಷ್ಟಪಡಿಸದ ಹೊರತು ಡ್ರಾಯಿಂಗ್ ನಲ್ಲಿ ಟಿಪ್ಪಣಿಯೊಂದಿಗೆ ಬಳಸಿದ ಯೂನಿಟ್ಗಳನ್ನು ನಿರ್ದಿಷ್ಟಪಡಿಸಿ ಎಲ್ಲಾ ಆಯಾಮಗಳು ಮಿಮೀ ನಲ್ಲಿವೆ ಇದು ಯೂನಿಟ್ಗಳನ್ನು ಪ್ರತಿನಿಧಿಸಲು ಒಂದು ರೀತಿಯ ಟೆಂಪ್ಲೇಟ್ ಆಗಿದೆ ಸಮತಲ ಆಕೃತಿಗಾಗಿ ಉದಾಹರಣೆಯನ್ನು ಬಳಸಿಕೊಂಡು ಆಯಾಮಗಳು ಮತ್ತು ಯೂನಿಟ್ಗಳನ್ನು ಅರ್ಥಮಾಡಿಕೊಳ್ಳೋಣ ಇಲ್ಲಿ ನಾವು ಮೆಟ್ಟಿಲುಗಳ ರೇಖಾಚಿತ್ರವನ್ನು ಹೊಂದಿದ್ದೇವೆ ಉದಾಹರಣೆಗೆ ಇದು ಡ್ರಾಯಿಂಗ್ ಆಗಿ ನೀಡಲಾದ ಮೆಟ್ಟಿಲಾಗಿದೆ ಈ ರೇಖಾಚಿತ್ರದಲ್ಲಿ ರೇಖೆ ಬಾಣದ ಹೆಡ್ಗಳು ಮತ್ತು ಮೂಲ ಆಯಾಮಗಳಲ್ಲಿ ಒಂದಾದ 5 25 ಸಂಖ್ಯೆಯಿಂದ ಪ್ರತಿನಿಧಿಸುವ ಉದ್ದವು ಲಭ್ಯವಿರುವ ಯಾವುದೇ ಆಯಾಮಗಳನ್ನು ಇಲ್ಲಿಂದ ಇಲ್ಲಿಗೆ ಪ್ರತಿನಿಧಿಸಲಾಗುತ್ತದೆ ಇಲ್ಲಿಂದ ಇಲ್ಲಿಗೆ ಉದ್ದವೇನಿದೆ ಅದನ್ನು 4 ಯುನಿಟ್ಗಳಿಂದ ಪ್ರತಿನಿಧಿಸಲಾಗಿದೆ ಇಲ್ಲಿಂದ ಇಲ್ಲಿಗೆ ಆ ರೇಖೆ 2 75 ಆಗಿದೆ ಗಮನಿಸಿ ನಾವು ಈ ಆಯಾಮಗಳನ್ನು ವಸ್ತುವಿನ ಒಳಗಡೆಯಲ್ಲ ಹೊರಗಡೆ ತೋರಿಸುತ್ತಿದ್ದೇವೆ ಅದರಂತೆ ನಾವು ಅದನ್ನ ಒಳಗಡೆ ಉಲ್ಲೇಖಿಸುತ್ತಿಲ್ಲ ಇದು 5 25 ಇದು ತಪ್ಪು ಅಭ್ಯಾಸವಾಗಿದೆ ನೀವು ಈ ರೀತಿ ವಸ್ತುವಿನ ಹೊರಗೆ ಯಾವುದೇ ಆಯಾಮವನ್ನು ಉಲ್ಲೇಖಿಸಬೇಕು ಅದೇ ರೀತಿ ಇಲ್ಲಿಂದ ಇಲ್ಲಿಗೆ ನಾವು ಹೊರಗಡೆ ಮತ್ತು ಇಲ್ಲಿಂದ ಇಲ್ಲಿಗೂ ಸಹ ಹೊರಗಡೆ ತೋರಿಸುತ್ತಿದ್ದೇವೆ ಮತ್ತಷ್ಟು ಗಮನಿಸಿ ಒಳಗೆ ಉಲ್ಲೇಖಿಸಲಾದ ಕಡಿಮೆ ಆಯಾಮವು ಆಯಾಮದ ಮೌಲ್ಯವನ್ನು ಮತ್ತಷ್ಟು ದೊಡ್ಡದಕ್ಕಿಂತ ಹೊರಗೆ ಮತ್ತು ಮತ್ತಷ್ಟು ಹೆಚ್ಚಿಸುತ್ತದೆ ನಾವು ಇಲ್ಲಿಯೂ ನೋಡೋಣ ಅದೇ ರೀತಿ ನಾವು ಅದನ್ನು ನೋಡೋಣ ನಾವು ಅದನ್ನು ನೋಡೋಣ ಆದ್ದರಿಂದ ಒಳಗಿನ ವಿವರಗಳನ್ನು ನಾವು ಈ ಆಯಾಮವನ್ನು ಸಹ ತೋರಿಸಬಹುದು ಏಕೆಂದರೆ ಇದು ಕನಿಷ್ಠ 10 ಮಿಮೀ ಉದ್ದದವರೆಗೆ ನಾವು ಅದನ್ನು ನಿರ್ವಹಿಸಬಹುದು ಆದ್ದರಿಂದ ಆ ಅಂತರವು ಕಡಿಮೆಯಿದ್ದರೆ ನಾವು ಬಾಣದ ಹೆಡ್ಗಳೊಂದಿಗೆ ಉತ್ತಮವಾಗಿ ನಿರಂತರ ರೇಖೆಯನ್ನು ಎಳೆಯಬಹುದು ನಂತರ ಅದರ ಬದಲು ಅದನ್ನು ಒಳಗೆ ತೋರಿಸುವುದು ಶಿಫಾರಸು ಮಾಡಿದ ಅಭ್ಯಾಸವಲ್ಲ ನಾವು ಅದನ್ನು ಹೊರಗಿನಿಂದ ತೋರಿಸುತ್ತೇವೆ ಇದು ಕಡಿಮೆ ಆಯಾಮ 0 75 ಆಗಿದೆ ಮುಂದಿನದು ಇಲ್ಲಿಂದ ಇಲ್ಲಿಗೆ ಈ ಎತ್ತರ ಪ್ರೊಜೆಕ್ಷನ್ ಎತ್ತರ ಲಂಬವಾದದ್ದು ಇದು 1 ಇಲ್ಲಿಂದ ಇಲ್ಲಿಗೆ ಅಂದರೆ 2 ಇದು ನಾವು ನೋಡುತ್ತಿರುವ ವಸ್ತುವಾಗಿದೆ ಮತ್ತು ಆಯಾಮಗಳು ಬಾಣದ ಹೆಡ್ಗಳನ್ನು ಹೊಂದಿರುವ ಈ ನಿರಂತರ ರೇಖೆಗಳಾಗಿವೆ 2 D ವಸ್ತುವಿನಂತಹ ಸಮತಲ ವಸ್ತುವಿನ ಬದಲು ಅದು ಸಿಲಿಂಡರಾಕಾರದ ವಸ್ತುವಾಗಿದ್ದರೆ ನಾವು ಅದನ್ನು ನೋಡೋಣ ಇಲ್ಲಿ ಹಾಳೆಯಲ್ಲಿರುವ ವಸ್ತುವು ರೇಖೆಗಳೊಂದಿಗೆ ಕಾಣುತ್ತದೆ ಎಂದು ನಾವು ನೋಡಬಹುದು ನಂತರದ ಉಪನ್ಯಾಸಗಳಲ್ಲಿ ಅಂತಹ ರೀತಿಯ ವಸ್ತುಗಳನ್ನು ಹೇಗೆ ನಿರ್ಮಿಸುವುದು ಈ ಸಂಪೂರ್ಣ ವಸ್ತುವು ನಿಖರವಾಗಿ ಏನನ್ನು ಪ್ರತಿನಿಧಿಸುತ್ತದೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳುತ್ತೇವೆ ಆದರೆ ಈ ತರಗತಿಯಲ್ಲಿ ನಾವು ಆಯಾಮಗಳ ಬಗ್ಗೆ ಕಲಿಯುತ್ತೇವೆ ಇಲ್ಲಿ ನಾವು ಆ 3 ಆಯಾಮದ ದೃಷ್ಟಿಕೋನವನ್ನು ನೋಡುತ್ತಿದ್ದರೆ ಮೂಲತಃ ಇದು ಸ್ಟೆಪ್ಗಳನ್ನು ಹೊಂದಿರುವ ಸಿಲಿಂಡರ್ ಆಗಿದೆ ಮತ್ತು ಅದನ್ನು ಮತ್ತೆ ಅಂತಹ ರೀತಿಯ ಸಿಲಿಂಡರ್ ಆಕಾರದ ವಸ್ತುವು ಅನುಸರಿಸುತ್ತದೆ ನೀವು ಲೆಥ್ ಯಂತ್ರಗಳನ್ನು ಬಳಸುತ್ತಿದ್ದರೆ ಇವು ಟರ್ನಿಂಗ್ ಆಪರೇಷನ ನಂತರದ ಸ್ಟೆಪ್ಗಳಾಗಿವೆ ಅಂತಹ ರೀತಿಯ ಟರ್ನಿಂಗ್ಗಳನ್ನು ಅಥವಾ ಸ್ಟೆಪ್ಗಳನ್ನು ನಿರ್ಮಿಸುವುದು ತುಂಬಾ ಸುಲಭ ಆದ್ದರಿಂದ ಮೂರು ಸಿಲಿಂಡರ್ಗಳನ್ನು ಸಂಪರ್ಕಿಸಲಾಗಿದೆ ಅಥವಾ ಒಂದೇ ಯಂತ್ರ ವಸ್ತುವಾಗಿದೆ ಅಲ್ಲಿ ನೀವು ಒಂದು ತ್ರಿಜ್ಯ ಅಥವಾ ಒಂದು ವ್ಯಾಸ ಇನ್ನೊಂದು ವ್ಯಾಸದ ಟರ್ನಿಂಗ್ ಆಪರೇಷನ್ನನ್ನು ಮಾಡಿದ್ದೀರಿ ಮತ್ತು ಇದು ಮತ್ತೊಂದು ವ್ಯಾಸವಾಗಿದೆ ಅದು ನಾವು 2 D ಯಂತೆ ಈ ಕಡೆಯಿಂದ ನೋಡುತ್ತಿದ್ದರೆ ಅಥವಾ ಬಹುಶಃ ಆ ಕಡೆಯಿಂದ ನೋಡುತ್ತಿದ್ದರೆ ಅಥವಾ ಬಹುಶಃ ಈ ಕಡೆಯಿಂದ ನೋಡುತ್ತಿದ್ದರೆ ನಾವು ಅಂತಹ 2 D ವಸ್ತುವನ್ನು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇವೆ ಈ ಸಂದರ್ಭದಲ್ಲಿ ನಾವು ಈ ದೃಷ್ಟಿಕೋನದಿಂದ ನೋಡಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ಈ ಭಾಗವು ಈ ಭಾಗವಾಗಿದೆ ಮತ್ತು ಈ ಭಾಗವನ್ನು ನಾವು ಈ ಒಂದು ಭಾಗವಾಗಿ ನೋಡುತ್ತಿದ್ದೇವೆ ಮತ್ತು ಈ ಭಾಗವು 90 ಡಿಗ್ರಿ ವಸ್ತುವಿನಿಂದ ತಿರುಗಿಸಲ್ಪಟ್ಟಿದೆ ಅದು ನಾವು ನೋಡಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ಇದು ಸಿಲಿಂಡರಾಕಾರದಾಗಿದೆ ಆದ ಕಾರಣ ನಾವು ಈ ಡ್ಯಾಶ್ ಉದ್ದ ಡ್ಯಾಶ್ ಅದರ ನಂತರ ಸಣ್ಣ ಡ್ಯಾಶ್ ನಂತರ ಲಾಂಗ್ ಡ್ಯಾಶ್ ಶಾರ್ಟ್ ಡ್ಯಾಶ್ ಮತ್ತು ಮುಂತಾದವುಗಳನ್ನು ಹೊಂದಿದ್ದೇವೆ ಈ ರೀತಿಯ ರೇಖೆಗಳನ್ನು ನಾವು ಮಧ್ಯ ರೇಖೆಗಳು ಎಂದು ಕರೆಯುತ್ತೇವೆ ನಾವು ಅಂತಹ ಮಧ್ಯರೇಖೆಗಳನ್ನು ನೋಡಿದಾಗಲೆಲ್ಲಾ ಅದು ಬಹುಶಃ ಸಿಲಿಂಡರ್ನ ಒಂದು ಭಾಗವಾಗಿರಬಹುದು ಎಂದು ಸೂಚಿಸುತ್ತದೆ ಈ ಸಿಲಿಂಡರಾಕಾರದ ವಸ್ತುಗಳಿಗೆ ನಾವು ತೋರಿಸುತ್ತಿರುವುದು ಒಂದು ಸ್ಟೆಪ್ ಇದೆ ಅದಕ್ಕಾಗಿ 1 75 ಉದ್ದವಿದೆ ಆದ್ದರಿಂದ ಬೇಸ್ಗೆ ಸಂಬಂಧಿಸಿದಂತೆ ನಾವು ಈ ಎಲ್ಲಾ ಆಯಾಮಗಳನ್ನು ತೋರಿಸುತ್ತಿದ್ದೇವೆ ನಮ್ಮ 2D ವಸ್ತುಗಳಂತೆಯೇ ಪ್ಲೇನ್ ಆಬ್ಜೆಕ್ಟ್ಗಳನ್ನು ನಾವು ಹೇಗೆ ಸಣ್ಣ ಮಧ್ಯಮ ಮತ್ತು ಉದ್ದದ ಆಯಾಮಗಳನ್ನು ಅನುಸರಿಸಿದ್ದೇವೆ ಎಂಬುದನ್ನು ನಾವು ಆ ರೀತಿಯಲ್ಲಿ ತೋರಿಸುತ್ತೇವೆ ಯಾವಾಗಲೂ ಒಂದು ನಿರಂತರ ರೇಖೆಯ ನಂತರ ಈ ಬಾಣದ ಹೆಡ್ಗಳು ಕೊನೆಯಲ್ಲಿರುತ್ತದೆ ಈಗ ಇದು ಸಿಲಿಂಡರಾಕಾರದ ವಸ್ತುವಾಗಿರುವುದರಿಂದ ಈ ದಿಕ್ಕಿನಲ್ಲಿಯೂ ಕೆಲವು ಆಯಾಮಗಳಿವೆ ಇದು ಸಿಲಿಂಡರಾಕಾರದ ವಸ್ತುವಾಗಿದೆ ಸಾಮಾನ್ಯವಾಗಿ ವ್ಯಾಸಗಳು ಬಹಳ ಮುಖ್ಯವಾಗಿರುತ್ತದೆ ಹಂತದಿಂದ ಹಂತದ ನಡುವಿನ ಅಂತರವನ್ನು ತೋರಿಸುವ ಬದಲು ನಾವು ಅಂತರವೇನೆಂದು ತೋರಿಸುತ್ತಿಲ್ಲ ಆದರೆ ನಾವು ತೋರಿಸುತ್ತಿರುವುದು ಆ ವ್ಯಾಸ ಯಾವುದು ಆ ಸ್ಟೆಪ್ನ ವ್ಯಾಸ ಯಾವುದು ಆ ಸ್ಟೆಪ್ನ ವ್ಯಾಸ ಏನು ಎಂದು ನಾವು ತೋರಿಸಲು ಬಯಸುತ್ತೇವೆ ಆದ್ದರಿಂದ ಈ ವಸ್ತುವಿನ ವ್ಯಾಸವು ಈ ಸಿಲಿಂಡರ್ ಆಕಾರದ ಭಾಗವನ್ನು ನಾವು ಮೊದಲೇ ನೋಡಿದ್ದೇವೆ ಈ ವ್ಯಾಸವು 2 ಯೂನಿಟ್ಗಳು ಆದ್ದರಿಂದ ನಾವು ಇಲ್ಲಿ ತೋರಿಸುತ್ತಿರುವ ವಿಷಯ ಅದು ಫೈ ಚಿಹ್ನೆಯು ವ್ಯಾಸವನ್ನು ಪ್ರತಿನಿಧಿಸುತ್ತದೆ ಹೊರಗಿನ ವಸ್ತು 3 ಯೂನಿಟ್ಗಳು ಮತ್ತು ವಿಪರೀತ ಇದು 4 ಯೂನಿಟ್ಗಳು ಆದ್ದರಿಂದ ಕಡಿಮೆ ಆಯಾಮವು ಮೊದಲು ಬರುತ್ತದೆ ನಂತರ ಮಧ್ಯಮ ಮತ್ತು ಉದ್ದವಾದದ್ದು ಬರುತ್ತದೆ ನಾವು ಕೋನಗಳ ಓರೆಯಾದ ಭಾಗಗಳನ್ನು ಹೊಂದಿದ್ದರೆ ಈ ಕೋನಗಳನ್ನು ಸೂಚಿಸಲು ಮತ್ತೊಮ್ಮೆ ಸ್ಟ್ಯಾಂಡರ್ಡ್ ಟರ್ಮಿನೋಲಜಿಯನ್ನು ಬಳಸಬೇಕಾಗುತ್ತದೆ ಉದಾಹರಣೆಗೆ ಈ ವಸ್ತುವನ್ನು ನೋಡೋಣ ಅದು 2D ವಸ್ತು ಅಥವಾ ಸಿಲಿಂಡರಾಕಾರದ ವಸ್ತುವಿನಂತಹ 3D ವಸ್ತುವಾಗಿದೆ ಏಕೆಂದರೆ ನಮ್ಮಲ್ಲಿ ಯಾವುದೇ ಸೆಂಟರ್ ಡ್ಯಾಶ್ಡ್ ಗೆರೆಗಳಿಲ್ಲ ಬಹುಶಃ ಇದು ಒಂದು ಪ್ಲ್ಯಾನರ್ ವಸ್ತುವಾಗಿರಬೇಕು ಇಲ್ಲಿ ಈ ಉಲ್ಲೇಖ ರೇಖೆಗೆ ಸಂಬಂಧಿಸಿದಂತೆ ನಾವು ಇದನ್ನು 2 5 ಆಗಿ ತೋರಿಸುತ್ತಿದ್ದೇವೆ ಮತ್ತು ಇಲ್ಲಿಂದ ಇಲ್ಲಿಗೆ ನಾವು ಇದನ್ನು 4 ಎಂದು ತೋರಿಸಲಿದ್ದೇವೆ ಒಬ್ಬರು ಇದನ್ನು 4 ಎಂದು ತೋರಿಸಬಹುದು ಆದರೆ ಈ ಆಯಾಮಗಳನ್ನು ತೋರಿಸುವ ಸ್ಟ್ಯಾಂಡರ್ಡ್ ಅಭ್ಯಾಸ ಏಕೆಂದರೆ ಇದು 2 5 ಹೇಗಾದರೂ ನಾವು ತೋರಿಸಬೇಕಾಗಿದೆ ಮತ್ತು ಆ ಉಲ್ಲೇಖ ರೇಖೆಗೆ ಸಂಬಂಧಿಸಿದಂತೆ ಇದು ತುಂಬಾ ಸುಲಭವಾಗುತ್ತದೆ ನಾವು ಈ ಯೂನಿಟ್ಗಳನ್ನು 4 ರಂತೆ ತೋರಿಸಬಹುದು ಇದು ರೇಖಾಚಿತ್ರವನ್ನು ಸರಳಗೊಳಿಸುತ್ತದೆ ಆದ್ದರಿಂದ ಈ ಇತರ ಆಯಾಮದೊಂದಿಗೆ ಸಂಪರ್ಕ ಹೊಂದಿದ ಆ ಭಾಗದಲ್ಲಿ ಅದನ್ನು ತೋರಿಸುವುದು ಸ್ಟ್ಯಾಂಡರ್ಡ್ ಅಭ್ಯಾಸವಾಗಿದೆ ಇದನ್ನು ತೋರಿಸುವುದರಲ್ಲಿ ತಪ್ಪೇನಿಲ್ಲ ಆದಾಗ್ಯೂ ಇದು ಸ್ಟ್ಯಾಂಡರ್ಡ್ ಅಭ್ಯಾಸವಲ್ಲ ಈಗ ನಾವು ಈ ಉದ್ದವನ್ನು ಸಹ ವ್ಯಾಖ್ಯಾನಿಸಬೇಕಾಗಿದೆ ಆದ್ದರಿಂದ ಅದನ್ನೇ ನಾವು ಇಲ್ಲಿ 1 ಯುನಿಟ್ 1 00 ಎಂದು ತೋರಿಸುತ್ತಿದ್ದೇವೆ ಇದನ್ನು ನಾವು 2 5 ಎಂದು ತೋರಿಸುತ್ತಿದ್ದೇವೆ ಒಬ್ಬರು ಇದನ್ನು ಈ ರೀತಿಯೂ ತೋರಿಸಬಹುದು ಆದರೆ ಸ್ಟ್ಯಾಂಡರ್ಡ್ ಅಭ್ಯಾಸಗಳು ಏಕೆಂದರೆ ನಾವು ಹೇಗಾದರೂ ಆಯಾಮಗಳನ್ನು ತೋರಿಸುತ್ತಿದ್ದೇವೆ ಅದೇ ಆಯಾಮದಲ್ಲಿ ಅಗತ್ಯವಿರುವ ಇತರ ಆಯಾಮವನ್ನು ಸಹ ತೋರಿಸುವುದು ಯಾವಾಗಲೂ ಒಳ್ಳೆಯದು ಆದ್ದರಿಂದ ಇದು ಸರಿಯಾದ ಮಾರ್ಗವನ್ನು ಪ್ರತಿನಿಧಿಸುವ ಸರಿಯಾದ ಮಾರ್ಗವಾಗಿದೆ ಈಗ ಇದು ಓರೆಯಾದ ಕಟ್ ವಿಭಾಗವಾಗಿರುವುದರಿಂದ ನಮಗೆ ಕೋನ ಬೇಕಾಗಬಹುದು ಆದ್ದರಿಂದ ಈ ಕೋನಗಳನ್ನು ತೋರಿಸಲು ಎರಡು ಮಾರ್ಗಗಳಿವೆ ನಾವು ಕಾರ್ಟೇಶಿಯನ್ ನಿರ್ದೇಶಾಂಕಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತಿದ್ದರೆ ಯಾವುದೇ ಕೋನೀಯ ನಿರ್ದೇಶಾಂಕಗಳನ್ನು ತೋರಿಸದೆ ಕೇವಲ ಸಂಖ್ಯೆಗಳನ್ನು ಬಳಸುವುದು ಉತ್ತಮ ಮುಂದಿನ ಉದಾಹರಣೆಯಲ್ಲಿ ನಾವು ಆ ಕೋನಗಳನ್ನು ಪ್ರತಿನಿಧಿಸಲು ಹೋದಾಗ ನೋಡುತ್ತೇವೆ ಈ ಮೂಲ ಆಯಾಮಗಳು 2 5 4 0 ಮತ್ತು ಇದು 0 25 ಈ ಓರೆಯಾ ಭಾಗವನ್ನು ಪ್ರತಿನಿಧಿಸಲು ಸಾಕಷ್ಟು ಒಳ್ಳೆಯದು ನಾವು ಈಗಾಗಲೇ ಈ 2 5 ಅನ್ನು ಈ ರೀತಿ ತೋರಿಸುತ್ತಿರುವ ಕಾರಣ ನಮಗೆ ಇಲ್ಲಿ ಯಾವುದೇ ಆಯಾಮದ ಅಗತ್ಯವಿಲ್ಲ ಈ ಆಯಾಮಗಳನ್ನು ಪ್ರತಿನಿಧಿಸುವ ಕಾಂಪ್ಯಾಕ್ಟ್ ಅಥವಾ ಕನಿಷ್ಠ ರೀತಿಯಲ್ಲಿ ಅದನ್ನು ಅನುಸರಿಸಬೇಕು ಆದ್ದರಿಂದ ಅಗತ್ಯವಿರುವ ಎಲ್ಲಾ ಆಯಾಮಗಳನ್ನು ತೋರಿಸಬೇಕಾಗಿದೆ ಈ ಪ್ರಯತ್ನಗಳನ್ನು ಕಡಿಮೆ ಮಾಡಲು ಅಭ್ಯಾಸಗಳನ್ನು ಅರ್ಥಮಾಡಿಕೊಂಡಿದ್ದೇವೆ ಎಂದು ನಾವು ತೋರಿಸಲು ಹೋದರೆ ಇವು ಹೆಚ್ಚುವರಿ ಮಾಹಿತಿಗಳಾಗಿವೆ ಆದ್ದರಿಂದ ನಾವು ಇದನ್ನು 4 0 ಅನ್ನು ಸಹ ತೋರಿಸಬಹುದು ಹೇಗಾದರೂ ನಾವು ಅದನ್ನು ಆ ಬದಿಯಲ್ಲಿ ತೋರಿಸುತ್ತಿದ್ದೇವೆ ಆದ್ದರಿಂದ ಇದು ಅಗತ್ಯವಿರುವ ಆಯಾಮವಲ್ಲ ಇಲ್ಲಿ ನಾವು ಈಗಾಗಲೇ 2 5 ಅನ್ನು ತೋರಿಸುತ್ತಿದ್ದೇವೆ ಈ ಆಯಾಮವು ಆ ರೀತಿಯಲ್ಲಿ ಅಗತ್ಯವಿಲ್ಲ ಆದ್ದರಿಂದ ಈ ಆಯಾಮವನ್ನು ಪ್ರತಿನಿಧಿಸುವ ಕನಿಷ್ಠ ಮಾರ್ಗ ಇದು ಅದೇ ಉದಾಹರಣೆಗಾಗಿ ನಾನು ಓರೆಯಾದ ಕೋನಗಳನ್ನು ಬಳಸಲು ಬಯಸಿದರೆ ಆದ್ದರಿಂದ ಅದೇ ವಸ್ತುವಿಗೆ 2 5 4 ಆದರೆ ನಾವು ಈ ಎತ್ತರ ಅಥವಾ ಉದ್ದವನ್ನು ಪ್ರತಿನಿಧಿಸಲು ಬಯಸುವುದಿಲ್ಲ ಅದರ ಬದಲು ನಾವು ಮಾಡಲು ಪ್ರಯತ್ನಿಸುತ್ತಿರುವುದು ಇದು ಈ ಸಮತಲ ರೇಖೆಗೆ ಸಂಬಂಧಿಸಿದಂತೆ ಒಂದು ಓರೆ ಓರೆಯನ್ನು ಹೊಂದಿದೆ ಆದ್ದರಿಂದ ನಾವು ಅದನ್ನು ಓರೆಯಾದ ಕೋನವಾಗಿ ತೋರಿಸುತ್ತಿದ್ದೇವೆ ಆದ್ದರಿಂದ ನಾವು ನಮ್ಮ 45 00 ಡಿಗ್ರಿಗಳನ್ನು ಉಲ್ಲೇಖಿಸುವ ಈ ಕೋನೀಯ ವಿಷಯವನ್ನು ಬಳಸುತ್ತಿದ್ದೇವೆ ಆದ್ದರಿಂದ ಇದು 45 ಡಿಗ್ರಿ ನಾವು ಅದನ್ನು ತೋರಿಸುತ್ತಿರುವಾಗ ಈ ಆಯಾಮವು 2 5 ಎಂದು ಈಗಾಗಲೇ ನಮಗೆ ತಿಳಿದಿದೆ ಮತ್ತು ರೇಖೆಯು 4 4 ಯೂನಿಟ್ಗಳ ಒಳಗೆ ಇರಬೇಕು ಆದ್ದರಿಂದ ನಾವು ಇಲ್ಲಿ ಲಂಬ ರೇಖೆಯನ್ನು ಮತ್ತು 2 5 ರ ಯೂನಿಟ್ ಅನ್ನು ಚಿತ್ರಿಸುತ್ತಿದ್ದರೆ ಈ ಉಳಿದ ಬಿಂದುಗಳು ಏನೇ ಇರಲಿ ಆ ಬಿಂದುಗಳನ್ನು 45 ಡಿಗ್ರಿಗಳಿಂದ ಸಂಪರ್ಕಿಸಬೇಕು ಅಂದರೆ ಒಮ್ಮೆ ನಾನು ಈ 2 5 ಆಯಾಮವನ್ನು ಇಲ್ಲಿಂದ ಇಲ್ಲಿಗೆ ಒಂದು ಬಿಂದುವಾಗಿ ಗುರುತಿಸಿದರೆ ನಾನು ನನ್ನ ಪ್ರೊಟ್ರಾಕ್ಟರ್ ಅನ್ನು ಬಳಸಿ 45 ಡಿಗ್ರಿ ರೇಖೆಯೊಂದಿಗೆ ಮುಂದುವರೆಯುತ್ತೇನೆ ಮತ್ತು ಈ ಲಂಬ ರೇಖೆಯು ಛೇದಕಗೊಳ್ಳುವಾಗ ಅದನ್ನು ನಿಲ್ಲಿಸುತ್ತೇನೆ ಆದ್ದರಿಂದ ನೀವು ಪ್ರೊಟ್ರಾಕ್ಟರ್ ಅನ್ನು ಬಳಸಿ 45 ಡಿಗ್ರಿಯ ತೆಳುವಾದ ರೇಖೆಯನ್ನು ಎಳೆಯಿರಿ ನಂತರ ಈ ಲಂಬ ರೇಖೆಯನ್ನು ಪ್ರೊಜೆಕ್ಟ್ ಮಾಡಿ ಅದು ಎಲ್ಲಿ ಛೇದಿಸುತ್ತದೆಯೋ ಆ ಕೋನವನ್ನು ನಾವು 45 ಡಿಗ್ರಿಗಳಂತೆ ತೋರಿಸಲಿದ್ದೇವೆ ಕೆಲವೊಮ್ಮೆ ನಾವು ಚಾಮ್ಫರ್ಸ್ ಹೆಸರಿನ ಸಣ್ಣ ಭಾಗಗಳನ್ನು ಹೊಂದಿದ್ದೇವೆ ನಾವು ಯಾವುದೇ ವಸ್ತುಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಈ ವಸ್ತುಗಳು ನಮ್ಮಲ್ಲಿ ತೀಕ್ಷ್ಣವಾದ ಮೂಲೆಗಳನ್ನು ಹೊಂದಿಲ್ಲದಿರಬಹುದು ಉದಾಹರಣೆಗೆ ನಾನು ಟೇಬಲ್ ಎಡ್ಜ್ ಹೊಂದಲು ಬಯಸುತ್ತೇನೆ ಈ ಮೂಲೆಗಳನ್ನು ತಪ್ಪಿಸುವುದು ಉತ್ತಮವಾಗಿದೆ ಅವುಗಳ ಉದ್ದೇಶಕ್ಕಾಗಿ ನಾವು ಕತ್ತರಿಸಿದ ರೀತಿಯ ವಿಭಾಗಗಳನ್ನು ಬಳಸುತ್ತೇವೆ ಅದನ್ನು ನಾವು ಚ್ಯಾಮ್ಫರಿಂಗ್ ಎಂದು ಕರೆಯುತ್ತೇವೆ ನಾವು ಕೆಲವೊಮ್ಮೆ ದುಂಡಾದ ಮೂಲೆಗಳನ್ನು ನೋಡುತ್ತೇವೆ ಅದು ಚ್ಯಾಂಪರಿಂಗ್ ಅಲ್ಲ ಆದರೆ ನಮ್ಮ ತಾಂತ್ರಿಕ ಕೋರ್ಸ್ ಸಮಯದಲ್ಲಿ ನಾವು ಅದರ ಬಗ್ಗೆ ಕಲಿಯುತ್ತೇವೆ ಆದ್ದರಿಂದ ನಾವು ಆ ರೀತಿಯ ಸಣ್ಣ ಕಡಿತಗಳನ್ನು ಹೊಂದಿರುವಾಗ ಇವುಗಳನ್ನು ಚೇಂಫರಿಂಗ್ ಎಂದು ನಾವು ಕರೆಯುತ್ತೇವೆ ಉದಾಹರಣೆಗೆ ನೀವು ಸಿಲಿಂಡರಾಕಾರದ ವಸ್ತುಗಳನ್ನು ಮಾಡಲು ಬಯಸಿದಂತೆ ಆದರೆ ನಾವು ನೇರವಾಗಿ ಈ ರೀತಿಯ ಭಾಗಕ್ಕೆ ಪರಿಪೂರ್ಣವಾದ ಲಂಬ ಕಟ್ನಂತೆ ನೆಗೆಯುವುದನ್ನು ಮತ್ತು ಅದರ ಬದಲು ಅಲ್ಲಿಗೆ ಜಿಗಿಯಲು ಸಾಧ್ಯವಿಲ್ಲ ನಾವು ಕ್ರಮೇಣ ನಮ್ಮ ಯಂತ್ರ ಸಾಧನವನ್ನು ಬಳಸುತ್ತೇವೆ ಮತ್ತು ಅದನ್ನು ನಿರ್ಮಿಸಲು ಮುಂದುವರಿಯುತ್ತೇವೆ ಆದ್ದರಿಂದ ನಾವು ಯಾವಾಗಲೂ ನೋಡುವ ಆ ರೀತಿಯ ಮೂಲೆಗಳನ್ನು ನಾವು ಚಾಂಫರಿಂಗ್ ಎಂದು ಕರೆಯುತ್ತೇವೆ ಆದ್ದರಿಂದ ಇದು ಚ್ಯಾಂಪರ್ ಆಗಿರುವುದರಿಂದ ನಾವು 45 ಡಿಗ್ರಿಗಳನ್ನು ತೋರಿಸುತ್ತಿದ್ದೇವೆ ಉದಾಹರಣೆಗೆ ಮತ್ತು ಅದು ಆ ಚ್ಯಾಮ್ಫರ್ನಿಂದ ಈ ರೆಫರೆನ್ಸ್ ಬೇಸ್ಗೆ ಇದು ರೆಫರೆನ್ಸ್ ಬೇಸ್ ಆಗಿದೆ ಆದ್ದರಿಂದ ನಾವು 45 ಡಿಗ್ರಿಗಳಂತೆ ತೋರಿಸುತ್ತಿರುವ ಕೋನ ಇದು ಸಿಲಿಂಡರಾಕಾರದ ವಸ್ತುವಾಗಿರುವುದರಿಂದ ಅದು ನಮಗೆ ಡ್ಯಾಶ್ ಡಾಟ್ ರೇಖೆಯನ್ನು ಹೊಂದಲು ಕಾರಣವಾಗಿದೆ ಮತ್ತು ಈ ಚ್ಯಾಂಪರಿಂಗ್ ಕೇವಲ 45 ಡಿಗ್ರಿಗಳಷ್ಟು ಹೋಗಬೇಕಾಗಿಲ್ಲ ಆದರೆ ನಾವು ಎಷ್ಟು ದೂರ ಹೋಗಬೇಕು ನಾವು 0 25 ಅನ್ನು ಪ್ರತಿನಿಧಿಸುತ್ತಿದ್ದೇವೆ ನೀವು ಲಭ್ಯವಿರುವ ದೀರ್ಘ ಆಯಾಮಗಳನ್ನು ಹೊಂದಿರುವಾಗಲೆಲ್ಲಾ ನಾವು ಅದನ್ನು ಹಾಗೆ ತೋರಿಸುತ್ತೇವೆ ಆದರೆ ಆ ಜಾಗವು ದಟ್ಟಣೆಯಿಲ್ಲದಿದ್ದಾಗಲೆಲ್ಲಾ ನಾವು ಈ ರೀತಿಯ ಆಯಾಮವನ್ನು ಬಳಸುತ್ತೇವೆ ಆದ್ದರಿಂದ ಈ ಹಂತದಿಂದ ಆ ಹಂತದವರೆಗೆ ಈ ಪ್ರೊಜೆಕ್ಟರ್ ಉದ್ದ 0 25 ಆಗಿದೆ ಅದರಲ್ಲಿ ಆರ್ಕ್ಗಳು ಒಳಗೊಂಡಿದ್ದರೆ ಈ ಆಯಾಮಗಳನ್ನು ತೋರಿಸುವಲ್ಲಿ ಒಬ್ಬರು ಜಾಗರೂಕರಾಗಿರಬೇಕು ಉದಾಹರಣೆಗೆ ನೀವು ಕೋಣೆಯ ನೆಲವನ್ನು ಹೊಂದಿದ್ದೀರಿ ಅಲ್ಲಿ ಅಂಚುಗಳು ಸ್ವಲ್ಪ ಮೂಲೆಯಲ್ಲಿರುತ್ತವೆ ಈ ಬದಿಯಲ್ಲಿ ವಸ್ತು ಇರುವುದರಿಂದ ಇದು ಕೋಣೆಯ ಗಾಳಿ ಮತ್ತು ಇದು ಕೋಣೆಯ ವಸ್ತು ಇವು ಅಂಚುಗಳು ಆದ್ದರಿಂದ ವಸ್ತು ಇದ್ದಾಗಲೆಲ್ಲಾ ನಾವು ಅದನ್ನು ಈ ರೀತಿಯ ಹ್ಯಾಶ್ ರೇಖೆಗಳಿಂದ ತೋರಿಸುತ್ತೇವೆ ಇದು ವಸ್ತು ಇದೆ ಮತ್ತು ಈ ಬದಿಯಲ್ಲಿ ಯಾವುದೇ ವಸ್ತು ಇಲ್ಲ ಎಂದು ಸೂಚಿಸುತ್ತದೆ ಉದಾಹರಣೆಗೆ ನೀವು ಕಟ್ ವಿಭಾಗಗಳ ವಸ್ತುವನ್ನು ಹೊಂದಿರುವಾಗ ಉದಾಹರಣೆಗೆ ನಾವು ಆಯತಾಕಾರದ ಬ್ಲಾಕ್ 3D ಅನ್ನು ತೆಗೆದುಕೊಳ್ಳೋಣ ಅದು ಬಾಕ್ಸ್ ಕಬ್ಬಿಣದ ಪೆಟ್ಟಿಗೆ ಘನ ಬ್ಲಾಕ್ ಆಗಿರಬಹುದು ಆದ್ದರಿಂದ ಎಲ್ಲೆಡೆ ಒಳಗೆ ವಸ್ತು ಇದೆ ಈಗ ನಾನು ಅದನ್ನು ಆ ಚೌಕಟ್ಟಿನಲ್ಲಿ ತುಂಡು ಮಾಡಲು ಬಯಸುತ್ತೇನೆ ಆದ್ದರಿಂದ ನಾನು ಅದನ್ನು ಎರಡು ಭಾಗಗಳಾಗಿ ಕತ್ತರಿಸಲು ಬಯಸಿದರೆ ಇದು ಒಂದು ಭಾಗ ಮತ್ತು ಇನ್ನೊಂದು ಭಾಗವು ಈ ಭಾಗವು ನಮಗೆ B ಭಾಗ ಎಂದು ಕರೆಯೋಣ ಮುಂಭಾಗವು A ನಾನು B ಭಾಗವನ್ನು ತೋರಿಸಲು ಬಯಸಿದರೆ ನಾವು ಇದನ್ನು ಈ ರೀತಿಯ ಹ್ಯಾಶ್ಗಳಿಂದ ತೋರಿಸುತ್ತೇವೆ ಏಕೆಂದರೆ ಅದು ಅಲ್ಲಿ ಲಭ್ಯವಿರುವ ವಸ್ತುಗಳಂತೆ ನಾವು ಹ್ಯಾಶ್ನಿಂದ ತೋರಿಸುತ್ತಿದ್ದೇವೆ ಮತ್ತು ಅಲ್ಲಿ ವಸ್ತು ಇಲ್ಲ ಆದ್ದರಿಂದ ನಾವು ಯಾವುದೇ ಹ್ಯಾಶ್ ಅನ್ನು ತೋರಿಸುತ್ತಿಲ್ಲ ಆದಾಗ್ಯೂ ಈ R ಚಿಹ್ನೆಯಿಂದಾಗಿ ನಾವು 6 ಯೂನಿಟ್ಗಳ ತ್ರಿಜ್ಯ ಮತ್ತು ಅದರ ತ್ರಿಜ್ಯವನ್ನು ಹೊಂದಿದ್ದೇವೆ ಆದ್ದರಿಂದ ಈ ತ್ರಿಜ್ಯಗಳು ಇದ್ದಾಗಲೆಲ್ಲಾ ನಾವು ಅದನ್ನು ಆ ರೀತಿಯಲ್ಲಿ ತೋರಿಸಬೇಕು ಇದು 6 ಯೂನಿಟ್ಗಳಾಗಿರಬಹುದು ನಾವು ಮುಂದೆ ಹೋಗುವ ಯಾವುದೇ ಯೂನಿಟ್ಗಳು 10 ಯೂನಿಟ್ಗಳಾಗಿರಬಹುದು ನಾವು ತ್ರಿಜ್ಯ R19 ಹೊಂದಿರುವ ಮತ್ತೊಂದು ಉದಾಹರಣೆ ಇಲ್ಲಿದೆ ಇವುಗಳು ಒಳಗೊಂಡಿರುವ ರಂಧ್ರಗಳಾಗಿವೆ ಮತ್ತು ಬಹುಶಃ ಇದು ಸಿಲಿಂಡರಾಕಾರದ ಆಕಾರಕ್ಕೆ ಹೋಗುತ್ತಿರಬಹುದು ಅದು ನಮಗೆ ಈ ಡ್ಯಾಶ್ ಡಾಟ್ ರೀತಿಯ ರೇಖೆಗಳನ್ನು ಹೊಂದಲು ಒಂದು ಕಾರಣವಾಗಿದೆ ಈ ರೀತಿಯ ವಕ್ರಾಕೃತಿಗಳು ಇದ್ದಾಗಲೆಲ್ಲಾ ನಾವು ಅದನ್ನು ತ್ರಿಜ್ಯದಿಂದ ತೋರಿಸುತ್ತೇವೆ ಈ ಆಯಾಮಗಳು ವಿವರವಾಗಿರಬೇಕು ಒಬ್ಬರು ತೋರಿಸಬೇಕಾಗಿದೆ ಉದಾಹರಣೆಗೆ ಇಲ್ಲಿ ನಾವು ಡ್ರಾಯಿಂಗ್ ಅನ್ನು ಉದಾಹರಣೆಗೆ ಡ್ರಾಯಿಂಗ್ ಶೀಟ್ ತೆಗೆದುಕೊಳ್ಳುತ್ತಿದ್ದೇವೆ ಅಲ್ಲಿ ವಸ್ತುವನ್ನು ಉಲ್ಲೇಖಿಸಲಾಗಿದೆ ಶೀರ್ಷಿಕೆ ಬ್ಲಾಕ್ ಬಹುಶಃ ವಸ್ತುವು ಅಲ್ಲಿರಬಹುದು ಅದು ಈ ಹ್ಯಾಶಿಂಗ್ ಮಾಡಲು ಕಾರಣ ಮತ್ತು ನಾವು ತೋರಿಸಲು ಬಯಸುವ ಸಂಕೀರ್ಣ ವಿವರಗಳು ಉದಾಹರಣೆಗೆ ಈ ಸಣ್ಣ ಕೆಂಪು ಬಣ್ಣವನ್ನು ನೋಡೋಣ ಅದನ್ನು ನಾವು ಈ ಡ್ರಾಯಿಂಗ್ ಶೀಟ್ನ ಬದಿಗಳಲ್ಲಿ ವ್ಯಾಪಕವಾಗಿ ತೋರಿಸುತ್ತಿದ್ದೇವೆ ಆದ್ದರಿಂದ ನಾವು ಆ ಸಂಕೀರ್ಣ ಆಯಾಮಗಳನ್ನು ನಮೂದಿಸಲು ಬಯಸುತ್ತೇವೆ ಅದನ್ನೇ ನಾವು ಪ್ರತ್ಯೇಕ ಕಟ್ ಆಯಾಮದೊಂದಿಗೆ 0 05 ಯುನಿಟ್ಗಳ R ಅನ್ನು ಹೊಂದಿದ್ದೇವೆ ಎಂದು ತೋರಿಸುತ್ತಿದ್ದೇವೆ ಮತ್ತು ಅದನ್ನೇ ನಾವು ವಿವರ ಆಯಾಮಗಳು ಎಂದು ಕರೆಯುತ್ತೇವೆ ನಾವು ನಿರ್ದಿಷ್ಟವಾಗಿ ತೋರಿಸಲು ಬಯಸುವ ಯಾವುದೇ ಸಂಕೀರ್ಣ ವಿಷಯಗಳು ನಂತರ ಅದನ್ನು ವೃತ್ತಾಕಾರವಾಗಿ ಸುತ್ತಿ ಅದನ್ನು ತೋರಿಸುವಂತಹ ಪ್ರತ್ಯೇಕ ವಿಷಯ ಮತ್ತು ಇತರ ಮೂಲ ಆಯಾಮಗಳು ನಾವು ಇಲ್ಲಿ ಇದನ್ನು ನೋಡಬಹುದು ಏಕೆಂದರೆ ಇದು ಸಿಲಿಂಡರಾಕಾರದ ವಸ್ತುವಾಗಿದೆ ಆದ್ದರಿಂದ ನಾವು ಆಯಾಮವಾಗಿ ವ್ಯಾಸವನ್ನು ಹೊಂದಿದ್ದೇವೆ ಮತ್ತು ಇತ್ಯಾದಿ ಈ ಆಯಾಮಗಳನ್ನು ತೋರಿಸಲು ಕೆಲವು ನಿಯಮಗಳು L S ಮತ್ತು ಇತರ ಆಯಾಮಗಳನ್ನು ಕೆಲವು ನಿರಂತರ ರೇಖೆ ಕೆಲವು ಡ್ಯಾಶ್ ಡಾಟ್ ರೇಖೆಗಳು ಕೆಲವು ಡ್ಯಾಶ್ಡ್ ರೇಖೆಗಳು ಅಂದರೆ ರಂಧ್ರವಿದೆ ಎಂದು ತೋರಿಸಿರುವ ಸ್ಕೀಮ್ಯಾಟಿಕ್ ಅನ್ನು ನೋಡೋಣ ಆದ್ದರಿಂದ ಗಾತ್ರ S ಆಯಾಮಗಳನ್ನು ಉದ್ದ ಅಗಲ ಎತ್ತರ ವೃತ್ತಗಳ ವ್ಯಾಸ ಚಾಪಗಳ ತ್ರಿಜ್ಯ ಮತ್ತು ಮುಂತಾದವುಗಳನ್ನು ವ್ಯಾಖ್ಯಾನಿಸಲು ಬಳಸಲಾಗುತ್ತದೆ ಉದಾಹರಣೆಗೆ ನಾವು S S ಮತ್ತೆ S S ಅನ್ನು ನೋಡೋಣ ಒಬ್ಬರು ಬಳಸುವ ಮುಖ್ಯ ಆಯಾಮಗಳು ಇವು ಸ್ಥಾನದ ಆಯಾಮಗಳಿಗೆ ಸಂಬಂಧಿಸಿದಂತೆ ಸ್ಥಾನದ ಆಯಾಮಗಳಂತಹ ಏನಾದರೂ ಇದ್ದರೆ ಪ್ರಮುಖ ವೈಶಿಷ್ಟ್ಯಗಳ ಅಡಿಯಲ್ಲಿ ವೃತ್ತಗಳ ಮಧ್ಯಭಾಗವನ್ನು L ಎಂದು ಗುರುತಿಸಿ ಈ ಸ್ಥಾನದ ಆಯಾಮಗಳನ್ನು ನಾವು ನೋಡೋಣ ಆದ್ದರಿಂದ ಈ ಇಡೀ ಕೇಂದ್ರವು ಆ L ಯೂನಿಟ್ಗಳಲ್ಲಿದೆ ಈ ರಂಧ್ರವು ಈ ದಿಕ್ಕಿನಲ್ಲಿ L ನ ಸ್ಥಳದಲ್ಲಿದೆ ಮೂಲ ಆಯಾಮಗಳು ಯಾವಾಗಲೂ ಆ ವೃತ್ತದ ಅಥವಾ ರಂಧ್ರದ ವ್ಯಾಸವು ಫೈ S ಉದ್ದ S ಈ ಉದ್ದದ ಸಂಪೂರ್ಣ ಉದ್ದ S ಈ ಸಂಪೂರ್ಣ ಉದ್ದ S ಮತ್ತು ಇತ್ಯಾದಿ ಆದರೆ ಒಂದು ನಿರ್ದಿಷ್ಟ ಬೇಸ್ಗೆ ಸಂಬಂಧಿಸಿದಂತೆ ನಾನು ಸ್ಥಾನದ ಆಯಾಮವನ್ನು ತೋರಿಸಲು ಬಯಸಿದಾಗ ಅಲ್ಲಿ ಒಂದು ಕೇಂದ್ರವಿದೆ ನಾವು ಅದನ್ನು ಆ ರೀತಿಯಲ್ಲಿ ತೋರಿಸುತ್ತೇವೆ ಮತ್ತು ನಾನು ಹೇಳಿದಂತೆ ನಾವು ಪ್ರತಿ ಬಾರಿಯೂ ಒಂದೇ ಆಯಾಮಗಳನ್ನು ಪುನರಾವರ್ತಿಸುವುದಿಲ್ಲ ಆದ್ದರಿಂದ ಕನಿಷ್ಠ ಮಾರ್ಗದಲ್ಲಿ ಈ ಆಯಾಮಗಳನ್ನು ತೋರಿಸಬೇಕಾಗುತ್ತದೆ ಕೆಲವು ನಿಯಮಗಳು ಅದರ ವಿಶಿಷ್ಟ ಆಕಾರವನ್ನು ತೋರಿಸುವ ದೃಷ್ಟಿಕೋನದಲ್ಲಿ ವೈಶಿಷ್ಟ್ಯವನ್ನು ಆಯಾಮಿಸುತ್ತದೆ ಆದ್ದರಿಂದ ಮುಖ್ಯ ಆಯಾಮಗಳನ್ನು ಈ ಆಯಾಮಗಳ ಮೂಲಕ ತಿಳಿಸಬೇಕಾಗಿದೆ ಇಂಗ್ಲಿಷ್ ಭಾಗಗಳನ್ನು ಮಿಮೀಗಳಲ್ಲಿ ದಶಮಾಂಶಗಳೊಂದಿಗೆ ಆಯಾಮಗೊಳಿಸಲಾಗುತ್ತದೆ ಭಿನ್ನರಾಶಿಗಳಲ್ಲ ಮೆಟ್ರಿಕ್ ಭಾಗಗಳನ್ನು ದಶಮಾಂಶಗಳೊಂದಿಗೆ ಎಂಎಂನಲ್ಲಿ ಆಯಾಮ ಮಾಡಲಾಗುತ್ತದೆ ಆಯಾಮದ ಸಂಖ್ಯೆಗಳಿಂದ ಯೂನಿಟ್ಗಳನ್ನು ಬಿಟ್ಟುಬಿಡಲಾಗುತ್ತದೆ ಏಕೆಂದರೆ ಅವು ಸಾಮಾನ್ಯವಾಗಿ ಮಿಲಿಮೀಟರ್ಗಳಲ್ಲಿವೆ ಎಂದು ತಿಳಿಯಲಾಗುತ್ತದೆ ಆದ್ದರಿಂದ ಎಲ್ಲಾ ಆಯಾಮಗಳು ಎಂಎಂನಲ್ಲಿರುವಂತೆ ನಾವು 1 0 ಎಂಎಂ ಬರೆಯುವ ಬದಲು ಆ ರೀತಿಯ ಸ್ಟ್ಯಾಂಡರ್ಡ್ ಪ್ರೊಟೊಕಾಲ್ ಅನ್ನು ಬಳಸುತ್ತೇವೆ ಎಂದು ನಾವು ಹೇಳಿದ್ದೇವೆ ಯಾವಾಗಲೂ ವಸ್ತು ಮತ್ತು ಮೊದಲ ಸಾಲಿನ ಆಯಾಮಗಳ ನಡುವೆ ಕನಿಷ್ಠ 10 ಮಿ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಇಲ್ಲಿ ನಾವು ಒಂದು ವಸ್ತುವನ್ನು ಹೊಂದಿದ್ದೇವೆ ಅಲ್ಲಿ ಆಯಾಮಗಳನ್ನು ಉಲ್ಲೇಖಿಸಲಾಗುತ್ತದೆ ದೊಡ್ಡ ವೃತ್ತಗಳನ್ನು ಹೊರತುಪಡಿಸಿ ನೀವು ಆಯಾಮಗಳನ್ನು ವೀಕ್ಷಣೆಯ ಹೊರಗೆ ಇರಿಸಿ ಆದ್ದರಿಂದ ಎಲ್ಲಾ ಆಯಾಮಗಳನ್ನು ಇಲ್ಲಿ ಹೊರಭಾಗದಲ್ಲಿ ಉಲ್ಲೇಖಿಸಲಾಗಿದೆ ಒಂದು ರೀತಿ ವೀಕ್ಷಣೆಯಿಂದ ಕನಿಷ್ಠ 10 ಮಿ ಗಳನ್ನು ನಿರ್ವಹಿಸಬೇಕು ಉದ್ದವಾದ ಆಯಾಮಗಳನ್ನು ಚಿಕ್ಕವುಗಳ ಹೊರಗೆ ಇರಿಸಿ ಚಿಕ್ಕವುಗಳ ಹೊರಗೆ ಉದ್ದವಾದ ಆಯಾಮಗಳು ಇರಿಸಿ ಅದರ ನಡುವೆ ನೀವು ಬಳಸುವ ಸ್ಟ್ಯಾಂಡರ್ಡ್ ಅಭ್ಯಾಸದಲ್ಲಿ ಆಯಾಮವಿಲ್ಲದ ನಡುವೆ ಆಯಾಮದ ಪಠ್ಯವನ್ನು ಇರಿಸಿ ಕೆಲವು ಸಂದರ್ಭಗಳಲ್ಲಿ ರೇಖೆಯ ಮೇಲಿರುವ ಆಯಾಮವನ್ನು ನಮೂದಿಸಲು ಸಹ ಅನುಮತಿಸಲಾಗಿದೆ ಅದು ಪ್ರತಿನಿಧಿಸುವ ಮತ್ತೊಂದು ಶೈಲಿಯಾಗಿದೆ ಆಯಾಮಗಳ ಕೊನೆಯಲ್ಲಿ ಬಾಣದ ಹೆಡ್ಗಳನ್ನು ಬಳಸಿ ಒಬ್ಬರು ಬಾಣದ ಹೆಡ್ಗಳನ್ನು ಬಳಸಬೇಕು ಕೊನೆಯ ಉದಾಹರಣೆಯೊಂದಿಗೆ ನಾವು ಈ ಅಧಿವೇಶನವನ್ನು ಮುಗಿಸೋಣ ಇಲ್ಲಿ ನಾನು ನಿಮಗೆ ಎರಡು ಚಿತ್ರಗಳನ್ನು ತೋರಿಸುತ್ತಿದ್ದೇನೆ ಎರಡು ವಿಭಿನ್ನ ಚಿತ್ರಗಳು A ಮತ್ತು B ಇದು ಸರಿಯಾದ ಪ್ರಾತಿನಿಧ್ಯ ವಿಧಾನವಾಗಿದೆ ಚಿತ್ರ A ಮತ್ತು ಚಿತ್ರ B ಅನ್ನು ನೋಡೋಣ A ಚಿತ್ರಕ್ಕೆ ಹೋಲಿಸಿದಾಗ B ಚಿತ್ರದ ಪ್ರಾತಿನಿಧ್ಯ ತಪ್ಪು ಮಾರ್ಗವಾಗಿದೆ ಏಕೆ ನಾವುಗಳು ಚರ್ಚಿಸಿದ ನಿಯಮಗಳನ್ನು ನೆನಪಿಸಿಕೊಳ್ಳೋಣ ಅದು ಮುರಿಯುತ್ತಿರುವ ನಿಯಮ ಆ ವಸ್ತುವಿನ ಒಳಗೆ ಆಯಾಮಗಳನ್ನು ತೋರಿಸಬಾರದು ಅದು ತಪ್ಪು ವಿಷಯ ಮತ್ತು ah ನಿಂದ ಕನಿಷ್ಠ 1 ಮಿಲಿಮೀಟರ್ ಅಂತರವನ್ನು ವಸ್ತುವಿನಿಂದ 10 ಮಿಲಿಮೀಟರ್ ಅಂತರವನ್ನು ಬಳಸಬೇಕಾಗುತ್ತದೆ ಈ ಸಂದರ್ಭದಲ್ಲಿ ವಸ್ತುವು ಈ ಮಟ್ಟದಲ್ಲಿರುವುದರಿಂದ ಇವುಗಳನ್ನು ಅನುಸರಿಸಲಾಗುತ್ತದೆ ಆದ್ದರಿಂದ ಈ ಆಯಾಮಗಳು ಆ ವಸ್ತುವಿನಿಂದ ದೂರವಿರುತ್ತವೆ ಆದರೆ ಇಲ್ಲಿ ಆಯಾಮಗಳು ವಸ್ತುವಿನೊಳಗೆ ಇರುತ್ತವೆ ಆದ್ದರಿಂದ ಇದು ತಪ್ಪು ಪ್ರಾತಿನಿಧ್ಯವಾಗಿದೆ ಆದ್ದರಿಂದ ಇಂದಿನ ತರಗತಿಯಲ್ಲಿ ನಾವು ಆಯಾಮಗಳನ್ನು ನೋಡಲು ಪ್ರಯತ್ನಿಸಿದ್ದೇವೆ ಅವುಗಳನ್ನು ಹೇಗೆ ಪ್ರತಿನಿಧಿಸಬೇಕು ಮತ್ತು ಸಿಲಿಂಡರಾಕಾರದ ವಸ್ತುಗಳು ಮತ್ತು ಪ್ಲೇನರ್ ವಸ್ತುಗಳು ನಾವು ಈ ಆಯಾಮಕ್ಕೆ ಸಂಬಂಧಿಸಿದ ಕೆಲವು ನಿಯಮಗಳು ಯಾವುವು ಎಂದು ನೋಡಲು ಪ್ರಯತ್ನಿಸಿದ್ದೇವೆ ಮುಂದಿನ ತರಗತಿಯಲ್ಲಿ ಟಾಲರೆನ್ಸ್ಗಳ ಬಗ್ಗೆ ನಾವು ಹೆಚ್ಚು ಕಲಿಯುತ್ತೇವೆ ಮತ್ತು ಈ ಟಾಲರೆನ್ಸ್ಗಳನ್ನು ನಾವು ಎಲ್ಲಿ ಬಳಸುತ್ತೇವೆ ಅವು ಏಕೆ ಮುಖ್ಯವಾಗಿವೆ ಎಂದು ಕಲಿಯುತ್ತೇವೆ